ಒಬ್ಜೆಕ್ಟ್ ಮಾದರಿಯ ಅಡಿಪಾಯ ಒಒಎ ಒಒಡಿ ಮತ್ತು ಒಒಪಿ ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸದ ಮಾಡ್ಯೂಲ್ 7 ಗೆ ಸುಸ್ವಾಗತ ಕೊನೆಯ ಮಾಡ್ಯೂಲ್ ನಲ್ಲಿ ನಾವು ಪ್ರೋಗ್ರಾಮಿಂಗ್ ಭಾಷೆಗಳ ಪ್ರೋಗ್ರಾಮಿಂಗ್ ಮಾದರಿಗಳ ವಿಕಾಸವನ್ನು ತ್ವರಿತವಾಗಿ ತೆಗೆದುಕೊಂಡಿದ್ದೇವೆ ಮತ್ತು ಮೊದಲಿನ ಮಾಡ್ಯೂಲ್ ಗಳಲ್ಲಿ ನಾವು ಕಾಂಪ್ಲೆಕ್ಸ್ ವ್ಯವಸ್ಥೆಗಳ ಮಾಡೆಲಿಂಗ್ ನ ಸಾಫ್ಟ್ವೇರ್ ಅಭಿವೃದ್ಧಿಯ ಸವಾಲುಗಳನ್ನು ನೋಡಿದ್ದೇವೆ ಮತ್ತು ಕಾಂಪ್ಲೆಕ್ಸ್ ವ್ಯವಸ್ಥೆಗಳ ಕೆಲವು ಸಾಮಾನ್ಯ ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳಲು ನಾವು ವಿಶ್ಲೇಷಿಸಿದ್ದೇವೆ ಈ ಮಾಡ್ಯೂಲ್ ನಿಂದ ನಾವು ನಮ್ಮ ಒಬ್ಜೆಕ್ಟ್ ಮಾದರಿಗಳನ್ನು ನಿಧಾನವಾಗಿ ವ್ಯಾಖ್ಯಾನಿಸಲು ಪ್ರಾರಂಭಿಸಿ ಈ ಎರಡೂ ಹಿನ್ನೆಲೆಗಳನ್ನು ಬಳಸಲು ಪ್ರಯತ್ನಿಸುತ್ತೇವೆ ಇದು ಒಬ್ಜೆಕ್ಟ್ ಓರಿಯಂಟೆಡ್ ರೀತಿಯಲ್ಲಿ ಯಾವುದನ್ನಾದರೂ ವಿಶ್ಲೇಷಿಸಲು ಮತ್ತು ವಿನ್ಯಾಸಗೊಳಿಸಲು ಪ್ರಾರಂಭಿಸುವ ಮೂಲಭೂತ ಪರಿಕಲ್ಪನೆಯಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಪ್ರಸ್ತುತ ಮಾಡ್ಯೂಲ್ ಒಬ್ಜೆಕ್ಟ್ ಮಾದರಿಯ ಅಡಿಪಾಯಗಳ ಬಗ್ಗೆ ಮಾತನಾಡುವ ಅಡಿಪಾಯಗಳನ್ನು ಒದಗಿಸುತ್ತದೆ ಅದು ಆಬ್ಜೆಕ್ಟ್ ಮಾದರಿಯ ಮತ್ತು ನಾವು ಆಗಾಗ್ಗೆ ಬಳಸುವ ಉಚಿತ ಮೂಲ ಪದಗಳನ್ನು ಪರಿಚಯಿಸುವುದು ನನ್ನ ಮುಖ್ಯ ಉದ್ದೇಶವಾಗಿದೆ ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಎಂದರೇನು ಒಬ್ಜೆಕ್ಟ್ ಓರಿಯಂಟೆಡ್ ವಿನ್ಯಾಸ ಯಾವುದು ಎಂಬ ಕಲ್ಪನೆಗಳು ಆಗಾಗ್ಗೆ ಅವು ಹಾಗೆ ಪರಸ್ಪರ ಸಂಬಂಧ ಹೊಂದಿದ್ದು ಅವುಗಳನ್ನು ಒಟ್ಟಾಗಿ ಒಬ್ಜೆಕ್ಟ್ ಓರಿಯೆಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸ ಎಂದು ಕರೆಯಲಾಗುತ್ತದೆ ಮತ್ತು ಈ ಕೋರ್ಸ್ ನ ಶೀರ್ಷಿಕೆಯಾಗಿದೆ ಮತ್ತು ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅನ್ನು ನಾವು ಪರಿಚಯಿಸುತ್ತೇವೆ ಔಟ್ ಲೈನ್ ಎಡಭಾಗದಲ್ಲಿ ಲಭ್ಯವಿದೆ ಆದ್ದರಿಂದ ಒಬ್ಜೆಕ್ಟ್ ಮಾದರಿಗಳು ಒಬ್ಜೆಕ್ಟ್ ಮಾದರಿಗಳ ಅಡಿಪಾಯವು ಖಂಡಿತವಾಗಿಯೂ ವಿಶ್ಲೇಷಣೆ ಮತ್ತು ವಿನ್ಯಾಸದಲ್ಲಿ ಒಬ್ಜೆಕ್ಟ್ ಆಧಾರಿತವಾಗಿದೆ ಈ ಸಂಪೂರ್ಣ ವಿನ್ಯಾಸ ವಿಶ್ಲೇಷಣೆ ಮತ್ತು ವಿನ್ಯಾಸ ಮಾದರಿ ವಿಧಾನವನ್ನು ವಿಕಸನೀಯ ಬೆಳವಣಿಗೆಯಾಗಿದೆ ಅಥವಾ ಪ್ರತಿನಿಧಿಸುತ್ತದೆ ಮತ್ತು ಕ್ರಾಂತಿಕಾರಿ ಅಲ್ಲ ಎಂಬುದನ್ನು ದಯವಿಟ್ಟು ಗಮನಿಸಿ ಇದರ ಅರ್ಥವೇನೆಂದರೆ ಇದು ಒಂದೇ ಮಾರ್ಗವನ್ನು ಮುರಿಯುವ ಭಾಗ ಅಥವಾ ಪಥವನ್ನು ಮುರಿಯುವ ವಿಧಾನವಲ್ಲ ಇದರ ಮೂಲಕ ನಾವು ಸಂಪೂರ್ಣವಾಗಿ ಹೊಸ ಪರಿಹಾರವನ್ನು ತ್ವರಿತವಾಗಿ ಬೇಗನೆ ರಚಿಸುತ್ತೇವೆ ಇದು ಬಂದು ಯಾವುದೇ ಹೆಚ್ಚುವರಿ ಮೆಮೊರಿ ಇಲ್ಲದೆ ಯಾವುದೇ ಸಂಖ್ಯೆಗಳ ಸೆಟ್ ಅನ್ನು ಲಾಗ್ ಎನ್ ಸಮಯದಲ್ಲಿ ವಿಂಗಡಿಸಬಹುದು ಎಂದು ನಿಮಗೆ ತೋರಿಸುತ್ತಿಲ್ಲ ಆದ್ದರಿಂದ ನಾವು ಆ ಸಮಸ್ಯೆಯನ್ನು ಕ್ರಾಂತಿಕಾರಿ ಪರಿಹಾರದೊಂದಿಗೆ ಪರಿಹರಿಸುತ್ತೇವೆ ಆದರೆ ಒಬ್ಜೆಕ್ಟ್ ಓರಿಯೆಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸವು ಸಾಮಾನ್ಯವಾಗಿ ವಿಕಸನೀಯ ಬೆಳವಣಿಗೆಯಾಗಿದೆ ಇದರರ್ಥ ಪ್ರಕ್ರಿಯೆಯಲ್ಲಿ ಸ್ವತಃ ವಿಧಾನವು ಸಣ್ಣದನ್ನು ಪ್ರಾರಂಭಿಸುವುದು ಮಾದರಿಯನ್ನು ಪ್ರಾರಂಭಿಸುವುದು ಪ್ರಾಥಮಿಕವನ್ನು ಪ್ರಾರಂಭಿಸುವುದು ಮತ್ತು ನಂತರ ಸರಣಿಯಲ್ಲಿ ವ್ಯವಸ್ಥೆಯನ್ನು ಪರಿವರ್ತನೆಗಳ ಮೂಲಕ ಅಂತಿಮ ಟಾರ್ಗೆಟ್ ಕಾಂಪ್ಲೆಕ್ಸ್ ವ್ಯವಸ್ಥೆಗೆ ವಿಕಸಿಸುವುದು ನಾವು ಅದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಅದು ಹಿಂದಿನ ಮಾಡ್ಯೂಲ್ ಗಳಲ್ಲಿ ನಾನು ಹೈಲೈಟ್ ಮಾಡಿದ ಹಲವಾರು ವಿಭಿನ್ನ ಕಾರಣಗಳಿಗಾಗಿ ಸರಳದಿಂದ ಹೋಗಲು ಪುನರಾವರ್ತನೆಯ ವಿಕಸನೀಯ ಪರಿಷ್ಕರಣೆಯ ರೂಪದಲ್ಲಿ ಹೋಗುವುದರಿಂದ ಸ್ವಲ್ಪ ಹೆಚ್ಚು ಕಾಂಪ್ಲೆಕ್ಸ್ ಗೆ ಸ್ವಲ್ಪ ಹೆಚ್ಚು ಕಾಂಪ್ಲೆಕ್ಸ್ ದಿಂದ ಮತ್ತಷ್ಟು ಕಾಂಪ್ಲೆಕ್ಸ್ ಗೆ ಹೋಗಬಹುದು ಮತ್ತು ಅಂತಿಮ ವ್ಯವಸ್ಥೆಯು ವಿಷಯಗಳನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಏಕೈಕ ಮಾರ್ಗವಾಗಿದೆ ಅದನ್ನು ನಿರ್ವಹಿಸುವುದು ಮಾನವ ಸಾಮರ್ಥ್ಯದೊಳಗೆ ಇಟ್ಟುಕೊಳ್ಳುವುದು ಮತ್ತು ಉತ್ತಮವಾದ ಸಾಫ್ಟ್ವೇರ್ ಅನ್ನು ತಲುಪಿಸಲು ಕಾಂಪ್ಲೆಕ್ಸಿಟಿ ಯನ್ನು ನಿರ್ವಹಿಸುವುದು ಆದ್ದರಿಂದ ನಿಸ್ಸಂಶಯವಾಗಿ ಅಲ್ಗಾರಿದಮಿಕ್ ವಿಭಜನೆಯೊಂದಿಗೆ ಸೀಮಿತ ಪ್ರಮಾಣದ ಕಾಂಪ್ಲೆಕ್ಸಿಟಿ ಯನ್ನು ಮಾತ್ರ ನಿರ್ವಹಿಸಲಾಗಿದೆ ನಾವು ಇದನ್ನು ಕೊನೆಯಲ್ಲಿ ಚರ್ಚಿಸಿದ್ದೇವೆ ಆದ್ದರಿಂದ ನಾವು ಒಬ್ಜೆಕ್ಟ್ ಓರಿಯೆಂಟೆಡ್ ವಿಭಜನೆಗೆ ಹಿಂತಿರುಗುತ್ತೇವೆ ನೀವು ಐತಿಹಾಸಿಕವಾಗಿ ನೋಡಿದರೆ ಪ್ರೋಗ್ರಾಮಿಂಗ್ ನ ಭಾಷೆಗಳ ವಿಕಾಸದ ದೃಷ್ಟಿಯಿಂದ ಸಮಾನಾಂತರವಾಗಿ ಒಂದೇ ರೀತಿಯ ವಿಲೇವಾರಿಯನ್ನು ತೆಗೆದುಕೊಂಡಿದ್ದೇವೆ ನೀವು ಅಧ್ಯಯನ ಮಾಡಬಹುದು ಆದರೆ ಸಮಯದ ಪ್ರಾರಂಭದ ಸಮಯವು ಐತಿಹಾಸಿಕ ದೃಷ್ಟಿಕೋನದಿಂದ ನಾನು ಎಲ್ಲವನ್ನೂ ಒಳಗೊಳ್ಳಲು ನನಗೆ ಸಾಧ್ಯವಿಲ್ಲ ಬಯಸುತ್ತದೆ ಆದರೆ ನೀವು ಒಬ್ಜೆಕ್ಟ್ ಓರಿಯೆಂಟೆಡ್ ಅನಾಲಿಸಿಸ್ ಅನ್ನು ಅದೇ ರೀತಿಯಲ್ಲಿ ಟ್ರ್ಯಾಕ್ ಮಾಡಿ ವಿನ್ಯಾಸವು ಕಂಪ್ಯೂಟರ್ ಆರ್ಕಿಟೆಕ್ಚರ್ ನ ಪ್ರಗತಿಯಿಂದ ನೇರವಾಗಿ ಹೊರಬೀಳುತ್ತದೆ ಅದು ಒಬ್ಜೆಕ್ಟ್ ಓರಿಯೆಂಟೆಡ್ ವೈಶಿಷ್ಟ್ಯಗಳ ಆಧಾರದ ಮೇಲೆ ವಿಭಿನ್ನ ಒಬ್ಜೆಕ್ಟ್ ಗಳನ್ನು ಕಂಪ್ಯೂಟಿಂಗ್ ವ್ಯವಸ್ಥೆಗೆ ತರಲು ಸಾಧ್ಯವಾಯಿತು ನಾವು ಈಗಾಗಲೇ ಚರ್ಚಿಸಿದ ಪ್ರೋಗ್ರಾಮಿಂಗ್ ಭಾಷೆಗಳಲ್ಲಿನ ಪ್ರಗತಿಗಳು ಫ್ರೇಮ್ವರ್ಕ್ ಆಧಾರಿತ ಪ್ರೋಗ್ರಾಮಿಂಗ್ ನಂತಹ ಪ್ರೋಗ್ರಾಮಿಂಗ್ ವಿಧಾನಗಳಲ್ಲಿನ ಪ್ರಗತಿಗಳನ್ನು ನಾವು ಚರ್ಚಿಸಿದ್ದೇವೆ ಡೇಟಾಬೇಸ್ ಮಾದರಿಗಳಲ್ಲಿನ ಪ್ರಗತಿಗಳು ಮಾದರಿ ಡೇಟಾಬೇಸ್ ಗಳಿಗೆ ನಿಜವಾಗಿಯೂ ನಮಗೆ ಹೊಸ ಪ್ರಬಲ ಮಾರ್ಗಗಳನ್ನು ನೀಡಿವೆ ಇದು ಬೆಳೆಯುತ್ತಿದೆನಮ್ಮ ಪ್ರಸ್ತುತ ಕೋರ್ಸ್ ಎಲ್ಲಿ ನಿಲ್ಲುತ್ತದೆ ಎನ್ನುವುದಕ್ಕಿಂತ ಇದು ಇನ್ನೂ ದೊಡ್ಡದಾಗಿದೆ ನಮ್ಮಲ್ಲಿ ಈಗ ಡೇಟಾಬೇಸ್ ಗಳಿವೆ ಅದು ನೋ ಎಸ್ ಕ್ಯೂ ಎಲ್ ಡೇಟಾಬೇಸ್ ಆನ್ಸ್ಟ್ರಕ್ಚರಡ್ ಡೇಟಾ ಡೇಟಾಬೇಸ್ ಎಂದು ಕರೆಯಲ್ಪಡುವ ಡೇಟಾಬೇಸ್ ಗಳಿವೆ ಆದ್ದರಿಂದ ಇದು ನಿಯಮಿತ ವಿಕಸನ ಪ್ರಕ್ರಿಯೆಯಾಗಿದ್ದು ಕೃತಕ ಬುದ್ಧಿಮತ್ತೆಯ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ತಾರ್ಕಿಕತೆಯನ್ನು ಎಷ್ಟು ರಚಿಸಬಹುದು ತಾರ್ಕಿಕತೆಯ ಪ್ರಗತಿಯನ್ನು ನೀಡಿ ಎಷ್ಟು ತಾರ್ಕಿಕತೆಯನ್ನು ಸ್ವಯಂಚಾಲಿತಗೊಳಿಸಬಹುದು ಎಂದು ತೋರಿಸಲಾಗಿವೆ ಮತ್ತು ಅರಿವಿನ ವಿಜ್ಞಾನಗಳು ನಮ್ಮದೇ ಆದ ಆಲೋಚನಾ ಪ್ರಕ್ರಿಯೆಯ ತಿಳುವಳಿಕೆ ಇವೆಲ್ಲವೂ ಒಬ್ಜೆಕ್ಟ್ ಓರಿಯೆಂಟೆಡ್ ಮಾದರಿಗಳ ಹೊರಹೊಮ್ಮುವಿಕೆಗೆ ಕಾರಣವಾಗಿವೆ ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಮಾಡಬೇಕಾದ ಮೂರು ಮೂಲಭೂತ ವಿಧಾನಗಳ ಬಗ್ಗೆ ಚರ್ಚಿಸಲು ಪ್ರಾರಂಭಿಸುತ್ತೇವೆ ಒಂದು ಒಬ್ಜೆಕ್ಟ್ ಓರಿಯೆಂಟೆಡ್ ವಿಶ್ಲೇಷಣೆ ನೀವು ಮಾಡುವ ಮೊದಲ ಕೆಲಸವೆಂದರೆ ಒಬ್ಜೆಕ್ಟ್ ಓರಿಯೆಂಟೆಡ್ ವಿಶ್ಲೇಷಣೆ ಅದು ಅವಶ್ಯಕತೆಗಳನ್ನು ಪರಿಶೀಲಿಸುವ ವಿಶ್ಲೇಷಣೆಯ ವಿಧಾನ ಆದ್ದರಿಂದ ದಯವಿಟ್ಟು ಇದು ತುಂಬಾ ಸರಳವಾದ ಹೇಳಿಕೆಯಾಗಿದೆ ಆದರೆ ದಯವಿಟ್ಟು ಅದನ್ನು ಬಹಳ ಎಚ್ಚರಿಕೆಯಿಂದ ಅರ್ಥಮಾಡಿಕೊಳ್ಳಿ ಇದು ಸಮಸ್ಯೆ ಡೊಮೇನ್ ನ ಶಬ್ದಕೋಶದಲ್ಲಿ ಕಂಡುಬರುವ ಕ್ಲಾಸ್ ಗಳು ಮತ್ತು ಒಬ್ಜೆಕ್ಟ್ ಗಳ ದೃಷ್ಟಿಕೋನದಿಂದ ಅವಶ್ಯಕತೆಗಳನ್ನು ಪರಿಶೀಲಿಸುತ್ತದೆ ಆದ್ದರಿಂದ ಮೊದಲು ನಾವು ಒಂದು ಪ್ರಕ್ರಿಯೆಯನ್ನು ಮಾಡುತ್ತಿದ್ದೇವೆ ನಾವು ಎಂಜಿನಿಯರಿಂಗ್ ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ ಆದ್ದರಿಂದ ನೀವು ಕೇಳಬೇಕಾದ ಮೊದಲನೆಯ ಪ್ರಶ್ನೆ ಯಾವುದು ನನ್ನ ಇನ್ಪುಟ್ ಯಾವುದು ಮತ್ತು ಔಟ್ಪುಟ್ ಏನು ಎಂದು ನೀವು ಖಂಡಿತವಾಗಿ ಕೇಳಬೇಕಾಗಿದೆ ನಾನು ಚಟುವಟಿಕೆಯನ್ನು ಮಾಡುತ್ತಿದ್ದೇನೆ ಹಾಗಾಗಿ ನನಗೆ ಏನು ನೀಡಲಾಗಿದೆ ಮತ್ತು ನಾನು ಒದಗಿಸಬೇಕಾಗಿತ್ತು ಆದ್ದರಿಂದ ನಾನು ಪರಿಶೀಲಿಸಿದರೆ ಒಬ್ಜೆಕ್ಟ್ ಓರಿಯೆಂಟೆಡ್ ಅನಾಲಿಸಿಸ್ ಅಥವಾ ಅನಾಲಿಸಿಸ್ ಹಂತವನ್ನು ಗಮನಿಸಿದರೆ ನಮಗೆ ಅವಶ್ಯಕತೆಯನ್ನು ನೀಡಲಾಗಿರುವುದು ಅದು ಯಾರಾದರೂ ನನ್ನ ಗ್ರಾಹಕರಿಗೆ ವ್ಯವಸ್ಥೆಯನ್ನು ನಿರ್ಮಿಸುವ ಅಗತ್ಯವಿದೆ ಮತ್ತು ಗ್ರಾಹಕರು ನನಗೆ ಬಹುಶಃ ನೈಸರ್ಗಿಕ ಭಾಷೆಯ ವಿವರಣೆಗಳ ಪ್ರಕಾರ ಆ ಅಗತ್ಯವನ್ನು ವ್ಯಕ್ತಪಡಿಸಿದ್ದಾರೆ ಮೊದಲ ವಾರದಲ್ಲಿ ನಾವು ರಚಿಸಿದ ಟ್ಯುಟೋರಿಯಲ್ ಅನ್ನು ನೋಡಲು ನಿಮಗೆ ಅವಕಾಶ ಸಿಕ್ಕಿದೆ ಎಂದು ದಯವಿಟ್ಟು ಪರಿಗಣಿಸಿ ನಮ್ಮ ಇಬ್ಬರು ಸ್ವಯಂಸೇವಕರಾದ ಶ್ರೀಜೋನಿ ಮತ್ತು ತನ್ವಿ ಸಂಸ್ಥೆಯ ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಟ್ಯುಟೋರಿಯಲ್ ನಲ್ಲಿ ಗ್ರಾಹಕರು ಮತ್ತು ಮಾರಾಟಗಾರರಾಗಿ ವರ್ತಿಸುತ್ತಿರುವುದನ್ನು ನೀವು ನೋಡಿದ್ದೀರಿ ಆ ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಂಬುದರ ಕುರಿತು ಚರ್ಚಿಸಲು ಅಗತ್ಯವಿದೆ ಈ ಅವಶ್ಯಕತೆಯು ಈ ವೀಡಿಯೊದ ಪ್ರಕಾರ ನಿರ್ದಿಷ್ಟಪಡಿಸುವುದು ಎಂದು ನೀವು ಹೇಳಬಹುದು ಆದ್ದರಿಂದ ಇದು ನಿಮ್ಮ ಇನ್ಪುಟ್ ಆಗಿರಬಹುದು ಖಂಡಿತವಾಗಿಯೂ ಅಂತಹ ಅಸ್ಪಷ್ಟ ಅಮೂರ್ತ ಸ್ಥಳದೊಂದಿಗೆ ಪ್ರಾರಂಭಿಸುವುದಿಲ್ಲ ನಾವು ನಿಮಗೆ 2 ಪುಟ 2 3 ಪುಟಗಳ ರೀತಿಯ ಡಾಕ್ಯುಮೆಂಟ್ ಅನ್ನು ಸಹ ಒದಗಿಸಿದ್ದೇವೆ ಅದು ಅವಶ್ಯಕತೆಗಳು ಏನಾಗಿರಬೇಕು ಎಂಬುದರ ಕುರಿತು ಇನ್ನೂ ಕೆಲವು ಹೇಳಿಕೆಗಳನ್ನು ನೀಡುತ್ತದೆ ಮತ್ತು ಎಲ್ಲಾ ರೀತಿಯ ವಿಭಿನ್ನ ವೀಡಿಯೊ ಅಥವಾ ರೇಖಾಚಿತ್ರಗಳು ಅಥವಾ ಪಠ್ಯವು ಇಡೀ ವಿಷಯವನ್ನು ಅಸ್ಪಷ್ಟವಾಗಿ ನಿರ್ದಿಷ್ಟಪಡಿಸಲಾಗಿದೆ ಅಪೂರ್ಣವಾಗಿ ನಿರ್ದಿಷ್ಟಪಡಿಸಿದ ಬಹುಶಃ ಅಸಮಂಜಸವಾದ ಅವಶ್ಯಕತೆಗಳಾಗಿವೆ ಗ್ರಾಹಕನಿಗೆ 100 ಪರ್ಸೆಂಟ್ ಅವಶ್ಯಕತೆಗಳು ನಿಜವಾಗಿಯೂ ಅಗತ್ಯವಿದೆಯೇ ಅವುಗಳು ನಿಜವಾಗಿಯೂ ಮಾಡಬಹುದೇ ಇತ್ಯಾದಿಗಳ ಬಗ್ಗೆ ಸ್ಪಷ್ಟವಾಗಿಲ್ಲದಿರಬಹುದು ಆದ್ದರಿಂದ ಒಬ್ಜೆಕ್ಟ್ ಓರಿಯೆಂಟೆಡ್ ಅನಾಲಿಸಿಸ್ ಎನ್ನುವುದು ಒಂದು ಪ್ರಕ್ರಿಯೆಯಾಗಿದ್ದು ಕ್ಲಾಸ್ ಗಳು ಮತ್ತು ಒಬ್ಜೆಕ್ಟ್ ಗಳಿಗೆ ಮೂಲಭೂತ ಮಟ್ಟದ ಗುರುತಿಸುವಿಕೆಯನ್ನು ರಚಿಸಲು ಈ ಇನ್ಪುಟ್ ಅನ್ನು ನೀವು ಗಮನದಲ್ಲಿರಿಸಿಕೊಳ್ಳುತ್ತೀರಿ ಮತ್ತು ನೀವು ಅದನ್ನು ಮಾಡುವಾಗ ಸಮಸ್ಯೆಯ ಡೊಮೇನ್ ನ ಶಬ್ದಕೋಶವನ್ನು ಬಳಸಲು ನೀವು ಪ್ರಯತ್ನಿಸುತ್ತೀರಿ ಅದನ್ನು ಪರಿಹರಿಸಲು ನಿಮಗೆ ನೀಡಲಾಗಿರುವ ಸಮಸ್ಯೆಯ ವಿಷಯದಲ್ಲಿ ಏನು ಹೇಳಲಾಗಿದೆಯೆಂದರೆ ಅವಶ್ಯಕತೆ ದಾಖಲೆಗಳ ಅವಶ್ಯಕತೆ ವೀಡಿಯೊ ರೇಖಾಚಿತ್ರಗಳು ಮತ್ತು ಹೀಗೆ ಆದ್ದರಿಂದ ವಿಶಿಷ್ಟ ಹಂತಗಳು ಇದಾಗಿರಬಹುದು ನೀವು ಮಾಡಲು ಬಯಸುವ ಮೊದಲನೆಯದು ನಿಮ್ಮ ಒಬ್ಜೆಕ್ಟ್ ಗಳನ್ನು ಗುರುತಿಸುವುದು ಆದ್ದರಿಂದ ನಿಮ್ಮ ಸಿಸ್ಟಮ್ ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ನಾವು ಕೇಳಿದ್ದೇವೆ ಆದ್ದರಿಂದ ನಮಗೆ ತಿಳಿಸಲಾಗಿದೆ ಸಂಸ್ಥೆಯಲ್ಲಿ ಉದ್ಯೋಗಿಗಳಿದ್ದಾರೆ ಮತ್ತು ನೌಕರರ ರಜೆಯನ್ನು ನಿರ್ವಹಿಸಲು ಅವರಿಗೆ ವ್ಯವಸ್ಥೆಯ ಅಗತ್ಯವಿದೆ ಎಂದು ನಮಗೆ ತಿಳಿಸಲಾಯಿತು ಸಂಸ್ಥೆ ಸಂಸ್ಥೆಯಲ್ಲಿನ ನೌಕರರು ಒಂದೇ ರೀತಿಯವರಲ್ಲ ಎಂದು ನಮಗೆ ತಿಳಿಸಲಾಯಿತು 3 ರೀತಿಯ ಉದ್ಯೋಗಿಗಳು ಕಾರ್ಯನಿರ್ವಾಹಕರು ಲೀಡ್ ಗಳು ಮತ್ತು ಮ್ಯಾನೇಜರ್ ಗಳು ಇದ್ದಾರೆ ಮತ್ತು ರಜೆ ಕೂಡ ಒಂದು ರೀತಿಯದ್ದಲ್ಲ ವಿವಿಧ ರಜೆಗಳು ಸಾಂದರ್ಭಿಕ ರಜೆಗಳು ಗಳಿಕೆ ರಜೆ ಎಂದು ನಮಗೆ ತಿಳಿಸಲಾಯಿತು ಹಾಗಾಗಿ ನೀವು ಡಾಕ್ಯುಮೆಂಟ್ ನ 2 ಪುಟಗಳ ಮೂಲಕ ಹೋದರೆ ಒಬ್ಬರು ಹೇಗೆ ಅರ್ಜಿ ಸಲ್ಲಿಸಬಹುದು ಮತ್ತು ರಜೆ ಹೇಗೆ ನೀಡಬಹುದು ನೀವು ಎಷ್ಟು ರಜೆ ಪಡೆಯಲು ಅರ್ಹರಾಗಿದ್ದೀರಿ ರಜೆಗಾಗಿ ಮಂಜೂರು ಎಂಬ ಹಲವಾರು ವಿಭಿನ್ನ ನಿಯಮಗಳು ನೀವು ಕಾಣಬಹುದು ವಿವಿಧ ರಜೆಗಳ ಪರಿಸ್ಥಿತಿಗಳು ಯಾವುವು ಎಂದು ದಾಖಲಿಸಲಾಗಿದೆ ಈ ಸಮಸ್ಯೆಯ ಒಬ್ಜೆಕ್ಟ್ ಓರಿಯೆಂಟೆಡ್ ವಿಭಜನೆಯನ್ನು ಈಗ ನಾವು ನೋಡುತ್ತಿದ್ದೇವೆ ಎಂದು ನಮಗೆ ತಿಳಿದಿರುವ ಮೊದಲ ಕಾರ್ಯ ಆಗಿದೆ ಆದ್ದರಿಂದ ನಾವು ಕಲಿಯಬೇಕಾದ ಮೊದಲ ವಿಷಯಗಳು ಒಬ್ಜೆಕ್ಟ್ ಗಳು ಯಾವುವು ಎಂದು ಆದ್ದರಿಂದ ನಾವು ಮಾಡಬಹುದಾದ ಕೆಲವು ಉತ್ತಮ ಪ್ರಕರಣಗಳು ಖಂಡಿತವಾಗಿಯೂ ಈ ಉದ್ಯೋಗಿಗೆ ನೀಡಲಾದ ಒಬ್ಜೆಕ್ಟ್ ಆಗಿದೆ ಎಂದು ನಾನು ಹೇಳಬಲ್ಲೆ ಈ ರಜೆ ಅದು ಒಬ್ಜೆಕ್ಟ್ ಆಗಿರಬಹುದು ಇವುಗಳು ಉತ್ತಮ ಅಭ್ಯರ್ಥಿಗಳು ಆಗಿರುವುದರಿಂದ ನೀವು ಉದ್ಯೋಗಿ ಒಂದು ಒಬ್ಜೆಕ್ಟ್ ಆಗಿರುವುದನ್ನು ನೀವು ನೋಡಿದ್ದೀರಿ ರಜೆ ಒಂದು ಒಬ್ಜೆಕ್ಟ್ ಎಂದು ನೀವು ಹೇಳುತ್ತೀರಿ ಆದರೆ ಕಾರ್ಯನಿರ್ವಾಹಕ ಬಗ್ಗೆ ಏನು ಲೀಡ್ ಬಗ್ಗೆ ಏನು ಮ್ಯಾನೇಜರ್ ಬಗ್ಗೆ ಏನು ಇವೆಲ್ಲವೂ ಒಬ್ಜೆಕ್ಟ್ ಗಳಿಗೆ ಸಂಭವನೀಯ ಅಭ್ಯರ್ಥಿಗಳು ಅಂತೆಯೇ ಸಾಂದರ್ಭಿಕ ರಜೆಯ ಬಗ್ಗೆ ಏನು ಗಳಿಕೆಯ ರಜೆ ಬಗ್ಗೆ ಮತ್ತು ಹೀಗೆ ಆದ್ದರಿಂದ ಈ ಗುರುತಿನ ಪ್ರಕ್ರಿಯೆಯು ಒಬ್ಜೆಕ್ಟ್ ಗಳ ಗುರುತಿಸುವಿಕೆಗೆ ನಿಮ್ಮನ್ನು ಕರೆದೊಯ್ಯಬಹುದು ಅದು ನಿಮ್ಮನ್ನು ಹಲವಾರು ಬದಿಗಳಿಗೆ ವಿಭಿನ್ನ ಸಂಭವನೀಯ ಒಬ್ಜೆಕ್ಟ್ ಗಳಿಗೆ ಕರೆದೊಯ್ಯುತ್ತದೆ ಗಮನಾರ್ಹವಾಗಿ ವಿಭಿನ್ನ ಒಬ್ಜೆಕ್ಟ್ ಗಳು ಇರಬಹುದು ಉದಾಹರಣೆಗೆ ನೀವು ಕೆಲವು ಸ್ಥಳಗಳನ್ನು ಕಲಿತ ವಿವರಣೆಯಲ್ಲಿ ಓದಿದರೆ ರಜೆ ಅನುಮೋದನೆಯಾದರೆ ಅರ್ಜಿ ಸಲ್ಲಿಸಿದವರಿಗೆ ಇಮೇಲ್ ಕಳುಹಿಸಲಾಗುತ್ತದೆ ಆದ್ದರಿಂದ ಇಮೇಲ್ ಕೂಡ ಒಂದು ಪರಿಕಲ್ಪನೆಯಾಗಿದೆ ಇಮೇಲ್ ಒಂದು ಒಬ್ಜೆಕ್ಟ್ ಎಂದು ನೀವು ಹೇಳಬಹುದು ಆದ್ದರಿಂದ ಹಲವಾರು ಒಬ್ಜೆಕ್ಟ್ ಗಳನ್ನು ಗುರುತಿಸಬಹುದು ಮತ್ತು ನೀವು ವಿಭಿನ್ನ ಒಬ್ಜೆಕ್ಟ್ ಗಳನ್ನು ಗುರುತಿಸುವಾಗ ನೀವು ಇಲ್ಲಿ ಹೊಂದಿರುವ ಈ ಎಲ್ಲಾ ವಿಭಿನ್ನ ಒಬ್ಜೆಕ್ಟ್ ಗಳ ನಡುವೆ ಕೆಲವು ರಚನೆಯನ್ನು ಹೊಂದಬಹುದೇ ಎಂದು ನೋಡಲು ಪ್ರಯತ್ನಿಸಿ ನೀವು ಅವು ನಿಜವಾಗಿಯೂ ವಿಭಿನ್ನ ಒಬ್ಜೆಕ್ಟ್ ಗಳು ಅಥವಾ ಅವು ಒಂದು ರೀತಿಯ ಪರಸ್ಪರ ಸಂಬಂಧ ಹೊಂದಿವೆ ಮತ್ತು ಒಂದು ಸಾಮಾನ್ಯತೆಯನ್ನು ಅದು ಹೇಳಬಹುದು ಈ 3 ಒಬ್ಜೆಕ್ಟ್ ಗಳು ಉದ್ಯೋಗಿ ಒಬ್ಜೆಕ್ಟ್ ನೊಂದಿಗೆ ಸಾಮಾನ್ಯವಾದದ್ದನ್ನು ಹೊಂದಿವೆ ಎಂದು ನಾವು ನೋಡಬಹುದು ಕನಿಷ್ಠ ಕಾರ್ಯನಿರ್ವಾಹಕ ಉದ್ಯೋಗಿ ಎಂದು ಹೇಳಬಹುದು ಆದ್ದರಿಂದ ಸಾಮಾನ್ಯವಾಗಿ ಉದ್ಯೋಗಿಯಲ್ಲಿರುವ ಗುಣಲಕ್ಷಣಗಳು ಯಾವುದಾದರೂ ಉದ್ಯೋಗಿಗೆ ಅನ್ವಯವಾಗುವ ಒಂದು ಉದ್ಯೋಗಿ ಕೋಡ್ ಅನ್ನು ಹೊಂದಿರುತ್ತಾರೆ ಅವರು ಸಂಬಳವನ್ನು ಪಡೆದು ಕೊಳ್ಳುತ್ತಾರೆ ಹುದ್ದೆಯನ್ನು ಹೊಂದಿರುತ್ತಾರೆ ಯಾರಿಗಾದರೂ ರಿಪೋರ್ಟ್ ಮಾಡುತ್ತಾರೆ ಇವುಗಳು ನಿರ್ವಾಹಕರಿಗೆ ಲೀವ್ ಮ್ಯಾನೇಜರ್ ರಿಗೆ ಅನ್ವಯಿಸುತ್ತದೆ ಮತ್ತು ಇತ್ಯಾದಿ ಅದೇ ರೀತಿ ವಿವಿಧ ರೀತಿಯ ರಜೆಗಳು ಇನ್ನೂ ಹಲವಾರು ಮಂದಿ ಇರಬಹುದು ಅಥವಾ ಲೀವ್ ನಲ್ಲಿ ಹೇಗಾದರೂ ನೀವು ಬಹುಶಃ ಸಂಬಳ ಪಡೆದಾಗ ಮತ್ತು ನೀವು ಕಚೇರಿಗೆ ಬರುವುದಿಲ್ಲ ಅಥವಾ ನೀವು ಕೆಲಸ ಮಾಡುವುದಿಲ್ಲ ಆದ್ದರಿಂದ ಒಬ್ಜೆಕ್ಟ್ ಗಳನ್ನು ಗುರುತಿಸುವ ಪಕ್ಕದಲ್ಲಿ ರಚನೆಗಳನ್ನು ಗುರುತಿಸುವುದು ತಪ್ಪು ಬಣ್ಣವನ್ನು ತೆಗೆದುಕೊಂಡಂತಾಗುತ್ತದೆ ಈ ಒಬ್ಜೆಕ್ಟ್ ಗಳು ಯಾವ ರಚನೆಗಳನ್ನು ಹೊಂದಿರಬಹುದು ಎಂಬುದನ್ನು ನೋಡಲು ನೀವು ಪ್ರಯತ್ನಿಸುತ್ತೀರಿ ಅದರ ನಂತರ ಖಂಡಿತವಾಗಿಯೂ ನಿಮಗೆ ನೌಕರನಂತಹ ಪರಿಕಲ್ಪನೆ ಅಥವಾ ರಜೆಯಂತಹ ಪರಿಕಲ್ಪನೆ ಹೇಗಿದೆ ಎಂಬುದನ್ನು ನೋಡಬೇಕಾಗಿದೆ ಅದು ಅಮೂರ್ತ ಪರಿಕಲ್ಪನೆಯಾಗಿದೆ ಇದು ಅಮೂರ್ತ ಅಲ್ಲವೇ ಇದು ಅಂತಿಮವಾಗಿ ಕಂಪ್ಯೂಟಿಂಗ್ ಸಿಸ್ಟಮ್ ನಿಮ್ಮ ಅಂತಿಮ ಗುರಿ ಕಂಪ್ಯೂಟಿಂಗ್ ಸಿಸ್ಟಮ್ ನ ಒಂದು ಕಲ್ಪನೆಯನ್ನು ಹೊಂದಿದೆ ಆದ್ದರಿಂದ ನೀವು ಕೇವಲ ಒಂದು ಕಲ್ಪನೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ನೀವು ಆ ಪರಿಕಲ್ಪನೆಯನ್ನು ಹೊಂದಬಹುದಾದ ಒಬ್ಜೆಕ್ಟ್ ನ ಗುಣಲಕ್ಷಣಗಳ ಮೂಲಕ ನೀವು ಆ ಕಲ್ಪನೆಯನ್ನು ಪಡೆಯಬೇಕಾಗುತ್ತದೆ ಮತ್ತು ಅಮೂರ್ತತೆಯನ್ನು ಹೊಂದಬಹುದು ಆದ್ದರಿಂದ ಈ ಕಾರ್ಯನಿರ್ವಾಹಕನಿಗೆ ಒಂದು ಹೆಸರು ಇದೆ ಕಾರ್ಯನಿರ್ವಾಹಕನಿಗೆ ಐಡಿ ಇದೆ ಕಾರ್ಯನಿರ್ವಾಹಕನು ವಿಳಾಸವನ್ನು ಹೊಂದಿರಬಹುದು ಮತ್ತು ಲೀಡ್ ಸಹ ವಿಳಾಸವನ್ನು ಹೊಂದಿರಬಹುದು ಹಾಗು ಉದ್ಯೋಗಿಯು ವಿಳಾಸವನ್ನು ಹೊಂದಿರಬಹುದು ರಜೆ ಅವಧಿಯನ್ನು ಹೊಂದಿರುತ್ತದೆ ರಜೆ ಒಂದು ಪ್ರಾರಂಭ ದಿನಾಂಕವನ್ನು ಹೊಂದಿದೆ ಎಂದು ಹೇಳಲು ಪ್ರಾರಂಭಿಸುತ್ತದೆ ಮತ್ತು ಹೀಗೆ ಇದು ಅಂತಿಮ ದಿನಾಂಕ ಇತ್ಯಾದಿಗಳನ್ನು ಹೊಂದಿರಬೇಕು ಆದ್ದರಿಂದ ಒಬ್ಜೆಕ್ಟ್ ಗಳನ್ನು ನೀವು ನಿಜವಾಗಿಯೂ ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ ನೀವು ಗುಣಲಕ್ಷಣಗಳನ್ನು ಗುರುತಿಸಲು ಪ್ರಾರಂಭಿಸುತ್ತೀರಿ ಆದ್ದರಿಂದ ಇವು ವಿಭಿನ್ನ ಗುಣಲಕ್ಷಣಗಳಾಗಿವೆ ಇವು ನೀವು ಗುರುತಿಸಲು ಪ್ರಾರಂಭಿಸುವ ವಿಭಿನ್ನ ಗುಣಲಕ್ಷಣಗಳಾಗಿವೆ ನಂತರ ನೀವು ಅದನ್ನು ಕೇಳುತ್ತೀರಿ ಈಗ ಎ೦ದು ನನಗೆ ಚೆನ್ನಾಗಿ ತಿಳಿದಿದೆ ವಿಭಿನ್ನ ಒಬ್ಜೆಕ್ಟ್ ಗಳು ಇವೆ ಎಂದು ನನಗೆ ತಿಳಿದಿದೆ ಅವುಗಳ ನಡುವೆ ಕೆಲವು ರಚನೆಗಳಿವೆ ಇವೆ ಎಂದು ನನಗೆ ತಿಳಿದಿದೆ ಈ ಒಬ್ಜೆಕ್ಟ್ ಗಳಿಗೆ ಗುಣಲಕ್ಷಣಗಳಿವೆ ಎಂದು ನನಗೆ ತಿಳಿದಿದೆ ಆದರೆ ವ್ಯವಸ್ಥೆಗೆ ಈ ಒಬ್ಜೆಕ್ಟ್ ನಿಷ್ಠತೆಯು ಸಂವಾದಾತ್ಮಕವಾಗಿರಬೇಕು ಒಬ್ಜೆಕ್ಟ್ ಗಳು ಕೆಲವು ಕೆಲಸಗಳನ್ನು ಒಟ್ಟಿಗೆ ಮಾಡುತ್ತಿರಬೇಕು ಕೆಲವು ಕೆಲಸಗಳನ್ನು ವಿಭಿನ್ನವಾಗಿ ಮಾಡಬೇಕು ಅವುಗಳ ನಡುವೆ ಸಂದೇಶಗಳನ್ನು ಕಳುಹಿಸುತ್ತಿರಬೇಕು ಆದ್ದರಿಂದ ನೀವು ಸಂಘಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತೀರಿ ಆದ್ದರಿಂದ ಕಾರ್ಯನಿರ್ವಾಹಕ ಮತ್ತು ವಿನಂತಿಯು ಇದು ಗೋಚರಿಸುವುದಿಲ್ಲ ಎಂದು ನೀವು ಹೇಳುತ್ತೀರಿ ಆದ್ದರಿಂದ ನಾನು ಮತ್ತೆ ವಿಭಿನ್ನ ಬಣ್ಣವನ್ನು ಬಳಸುತ್ತೇನೆ ಕಾರ್ಯನಿರ್ವಾಹಕನು ರಜೆಗಾಗಿ ವಿನಂತಿಸಬಹುದು ಮ್ಯಾನೇಜರ್ ರು ಕೆಲವು ರಜೆಗಳನ್ನು ಅನುಮೋದಿಸಬಹುದು ಎಂದು ನಾನು ಹೇಳಬಲ್ಲೆ ಆದ್ದರಿಂದ ನೀವು ವಿಭಿನ್ನವಾಗಿ ಗುರುತಿಸಿರುವ ಒಬ್ಜೆಕ್ಟ್ ಗಳು ಅಥವಾ ರಚನೆಗಳು ಪರಸ್ಪರ ಸಂಬಂಧ ಹೊಂದಬಹುದು ಸಂಯೋಜಿಸಬಹುದು ಆದ್ದರಿಂದ ಇವುಗಳು ವಿಭಿನ್ನತೆಗೆ ಕಾರಣವಾಗುತ್ತವೆ ಇವುಗಳು ನಾವು ಹೊಂದಬಹುದಾದ ವಿಭಿನ್ನ ಸಂಘಗಳಿಗೆ ಕಾರಣವಾಗುತ್ತವೆ ಮತ್ತು ಅಂತಿಮವಾಗಿ ಎಲ್ಲವನ್ನೂ ಒಟ್ಟಿಗೆ ಸೇರಿಸಲು ಪ್ರತಿಯೊಂದು ಒಬ್ಜೆಕ್ಟ್ ಗು ಒದಗಿಸಬಹುದಾದ ಸಂಭಾವ್ಯ ಸೇವೆಗಳು ಯಾವುವು ಎಂಬುದನ್ನು ನೀವು ಈಗ ವ್ಯಾಖ್ಯಾನಿಸಬೇಕಾಗುತ್ತದೆ ಇದನ್ನು ನಿಮಗೆ ಉಪಯುಕ್ತವಾಗಿಸಲು ವ್ಯವಸ್ಥೆಯು ಒದಗಿಸಬೇಕಾದ ಸೇವೆಗಳು ಯಾವುವು ಎಂದು ನಿಮಗೆ ನೀಡಲಾಗಿರುವ ಅವಶ್ಯಕತೆಯ ವಿವರಣೆಯನ್ನು ಇದು ಖಚಿತಪಡಿಸುತ್ತದೆಮತ್ತು ಈ ಪ್ರಕ್ರಿಯೆಯಲ್ಲಿ ಇದು ಸಮತಟ್ಟಾದ ಏಕಮುಖ ಪ್ರಕ್ರಿಯೆಯಲ್ಲ ಎಂದು ನೋಡಿ ಮತ್ತು ನಾನು ಎಲ್ ಎಮ್ ಎಸ್ ಉದಾಹರಣೆಯನ್ನು ತೆಗೆದುಕೊಂಡಾಗ ತ್ವರಿತವಾಗಿ ನಾನು ಹೆಚ್ಚು ವಿವರವಿಲ್ಲದೆ ತಾರ್ಕಿಕ ಕ್ರಿಯೆ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಗಳನ್ನು ನೀಡಿದಾಗ ದಯವಿಟ್ಟು ಭಯಪಡಬೇಡಿ ನಾವು ಮುಂದಿನ ಒಂದೆರಡು ಮಾಡ್ಯೂಲ್ ಗಳಲ್ಲಿ ಅತ್ಯಂತ ರಚನಾತ್ಮಕ ರೀತಿಯಲ್ಲಿ ನಿಮ್ಮನ್ನು ಕರೆದೊಯ್ಯುತ್ತೇವೆ ಇಲ್ಲಿ ಕಲ್ಪನೆಯು ನೀವು ಪ್ರಾರಂಭಿಸುವ ವಿಶ್ಲೇಷಣೆಯ ಪ್ರಕ್ರಿಯೆ ಎಂದು ವಿವರಿಸಲು ಮತ್ತು ನಾನು ಹೇಳಿದಂತೆ ಇಡೀ ವಿಷಯವು ಮೌಲ್ಯಮಾಪನ ವಿಕಸನ ಪ್ರಕ್ರಿಯೆ ಎಂದು ನೀವು ಎಲ್ಲಾ ಒಬ್ಜೆಕ್ಟ್ ಗಳು ಎಲ್ಲವನ್ನು ಪಡೆಯಲು ನೀವು ತಕ್ಷಣ ಬರಲು ಸಾಧ್ಯವಾಗುವುದಿಲ್ಲ ಎಲ್ಲಾ ರಚನೆಗಳು ಎಲ್ಲಾ ಗುಣಲಕ್ಷಣಗಳನ್ನು ಗುರುತಿಸುತ್ತವೆ ಮತ್ತು ಸಂಘಗಳು ಸರಿಯಾಗಿವೆ ಸರಿಯಾಗಿ ವ್ಯಾಖ್ಯಾನಿಸಲಾದ ಸೇವೆಗಳು ಸಂಪೂರ್ಣ ವಿನ್ಯಾಸವನ್ನು ಹೊಂದಿವೆ ನೀವು ಏನಾದರೂ ಮೊದಲಿನಿಂದ ಮಾಡುತ್ತೀರಿ ನಂತರ ನಾವು ಮುಂದೆ ಹೋಗಿ ಒಬ್ಜೆಕ್ಟ್ ಓರಿಯೆಂಟೆಡ್ ವಿನ್ಯಾಸದ ಕೆಲವು ಹಂತಗಳನ್ನು ಮಾಡುತ್ತೇವೆ ಮತ್ತು ವಿನ್ಯಾಸದಲ್ಲಿ ಭರ್ತಿ ಮಾಡಲು ಸಾಧ್ಯವಿಲ್ಲದಿರುವ ಅಂತರಗಳಿವೆ ಎಂದು ನೀವು ಕಂಡುಕೊಳ್ಳಿ ಆದ್ದರಿಂದ ಈ ರೀತಿಯ ವಿಕಸನೀಯ ಪುನರಾವರ್ತನೆಯ ಪ್ರಕ್ರಿಯೆಯಾಗಿದೆ ಆದ್ದರಿಂದ ನೀವು ಒಬ್ಜೆಕ್ಟ್ ಓರಿಯೆಂಟೆಡ್ ವಿಶ್ಲೇಷಣೆ ಮಾಡುತ್ತೀರಿ ಆದ್ದರಿಂದ ನೀವು ಇಲ್ಲಿಂದ ಅವಶ್ಯಕತೆಯನ್ನು ಪಡೆದಿದ್ದೀರಿ ನೀವು ವಿಶ್ಲೇಷಣೆಯನ್ನು ಮಾಡಿದ್ದೀರಿ ಆದ್ದರಿಂದ ನೀವು ಗುಣಲಕ್ಷಣಗಳನ್ನು ಹೊಂದಿರುವ ಒಬ್ಜೆಕ್ಟ್ ಗಳನ್ನು ನಾವು ಹೊಂದಿದ್ದೇವೆ ನಿಮಗೆ ಸಂಘಗಳಿವೆ ಮತ್ತು ಹೀಗೆ ನಂತರ ನೀವು ಹೆಚ್ಚಿನ ವಿನ್ಯಾಸವನ್ನು ಮಾಡುತ್ತೀರಿ ಮತ್ತು ಪ್ರಕ್ರಿಯೆಯಲ್ಲಿ ಯಾವ ವಿನ್ಯಾಸವು ಉತ್ಪತ್ತಿಯಾಗುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಸರಿ ಕೆಲಸಗಳನ್ನು ಸಂಪೂರ್ಣವಾಗಿ ಮಾಡಲಾಗಿಲ್ಲ ಅಪೂರ್ಣತೆ ರೋಧಾಭಾಸಗಳು ಇದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ನೀವು ಹಿಂತಿರುಗಿ ಮತ್ತು ಒಒಎ ಅನ್ನು ಮತ್ತೆ ಮಾಡಿ ನೀವು ಇದನ್ನು ಪದೇ ಪದೇ ಮಾಡುತ್ತಲೇ ಇರುತ್ತೀರಿ ಮತ್ತು ಅದು ನಿಮ್ಮ ವಿಶ್ಲೇಷಣೆಯನ್ನು ಪರಿಪೂರ್ಣಗೊಳಿಸಲು ನೀವು ಪ್ರಯತ್ನಿಸುವ ವಿಕಸನೀಯ ಪುನರಾವರ್ತನೆಯ ಪ್ರಕ್ರಿಯೆಯಾಗಿದೆ ಆದರೆ ನೀವು ವಿಶ್ಲೇಷಣೆಗೆ ಇದ್ದಾಗಲೆಲ್ಲಾ ನೀವು ಏನು ಮಾಡಲು ಪ್ರಯತ್ನಿಸುತ್ತಿದ್ದೀರಿ ಎಂದರೆ ನೀವು ಪ್ರತಿ ಬಾರಿಯೂ ವಿಶ್ಲೇಷಣೆಗೆ ಒಳಗಾಗುತ್ತೀರಿ ನೀವೂ ಸಹ ಅವಶ್ಯಕತೆಗಳ ಡಾಕ್ಯುಮೆಂಟ್ ಗೆ ಅಥವಾ ತನ್ವಿ ಮತ್ತು ಶ್ರೀಜೋನಿ ಯ ಅವಶ್ಯಕತೆಗಳ ವೀಡಿಯೊ ಗೆ ಅಥವಾ ರೇಖಾಚಿತ್ರಗಳು ಅಥವಾ ಗ್ರಾಹಕರೊಂದಿಗೆ ನಿಮ್ಮ ಸೆಟಪ್ ನಿರ್ದಿಷ್ಟ ಸಭೆಗಳಲ್ಲಿ ವಿಷಯಗಳು ಸ್ಪಷ್ಟವಾಗಿಲ್ಲದಿದ್ದರೂ ಸಹ ಗ್ರಾಹಕರೊಂದಿಗೆ ಇಂಟರ್ಫೇಸ್ ನೊಂದಿಗೆ ಮತ್ತು ನಂತರ ಪ್ರಶ್ನೆಗಳನ್ನು ಕೇಳಿ ವ್ಯವಸ್ಥೆಯಲ್ಲಿನಾನು ಹೇಗೆ ವಿನ್ಯಾಸ ಮಾಡಬೇಕೆಂದು ಇದನ್ನು ನಿರ್ದಿಷ್ಟಪಡಿಸಲಾಗಿದೆ ಈ ಪ್ರಕ್ರಿಯೆಯನ್ನು ಒಬ್ಜೆಕ್ಟ್ ಓರಿಯೆಂಟೆಡ್ ವಿಶ್ಲೇಷಣೆ ಅಥವಾ ವ್ಯಾಯಾಮದ ವಿಶ್ಲೇಷಣೆ ಪ್ರಕ್ರಿಯೆ ಎಂದು ಕರೆಯಲಾಗುತ್ತದೆ ಇದು ಮೊದಲ ಹೆಜ್ಜೆ ಮುಂದೆ ಒಬ್ಜೆಕ್ಟ್ ಓರಿಯೆಂಟೆಡ್ ವಿನ್ಯಾಸವು ಬರುತ್ತದೆ ಅದು ನೀವು ಉತ್ಪಾದಿಸುತ್ತಿರುವ ವಿಶ್ಲೇಷಣೆಯ ಔಟ್ಪುಟ್ ಅನ್ನು ನಿರ್ಮಿಸುತ್ತದೆ ಮತ್ತು ಅದು ನಿರ್ದಿಷ್ಟವಾಗಿ ಈಗ ಒಬ್ಜೆಕ್ಟ್ ಓರಿಯೆಂಟೆಡ್ ವಿಭಜನೆಯ ಕುರಿತು ಮಾತನಾಡುತ್ತಿದೆ ಆದ್ದರಿಂದ ಅದು ಪ್ರಸ್ತುತಿ ಮತ್ತು ತಿಳುವಳಿಕೆಯ ಉದ್ದೇಶಕ್ಕಾಗಿ ವಿಶ್ಲೇಷಣೆ ಮತ್ತು ವಿನ್ಯಾಸವನ್ನು ಪ್ರಸ್ತುತಪಡಿಸುತ್ತಿರುವುದನ್ನು ಅವರು ಕಂಡುಕೊಳ್ಳುತ್ತಾರೆ ಪ್ರಾಯೋಗಿಕವಾಗಿ ಸಂಪೂರ್ಣವಾಗಿ ಪ್ರತ್ಯೇಕ ಹಂತಗಳಂತೆ ಅವುಗಳು ಬಹಳ ನಿಕಟ ಸಂಬಂಧವನ್ನು ಹೊಂದಿರುತ್ತವೆ ನೀವು ಕೇವಲ ಒಬ್ಜೆಕ್ಟ್ ಗಳನ್ನು ಗುರುತಿಸುವುದನ್ನು ಮತ್ತು ಗುಣಲಕ್ಷಣಗಳನ್ನು ಗುರುತಿಸುವುದನ್ನು ಅಥವಾ ರಚನೆಗಳನ್ನು ಗುರುತಿಸುವುದನ್ನು ಮುಂದುವರಿಸುವುದಿಲ್ಲ ಮತ್ತು ಅವುಗಳನ್ನು ಒಂದು ಬದಿಯಲ್ಲಿ ಇರಿಸಿ ಮತ್ತು ನಂತರ ನೀವು ಬಂದು ಒಬ್ಜೆಕ್ಟ್ ಓರಿಯೆಂಟೆಡ್ ವಿಭಜನೆಯನ್ನು ಮಾಡುತ್ತೀರಿ ಇದು ಒಂದು ರೀತಿಯಲ್ಲಿ ನೀವು ಇವುಗಳನ್ನು ಒಟ್ಟಿಗೆ ಮಾಡುವುದು ನೀವು ಒಬ್ಜೆಕ್ಟ್ ಗಳನ್ನು ಗುರುತಿಸುತ್ತೀರಿ ಅವುಗಳನ್ನು ವಿಭಜನೆಯ ಮಾದರಿಯಲ್ಲಿ ಇರಿಸಿ ಗುಣಲಕ್ಷಣಗಳನ್ನು ಗುರುತಿಸುತ್ತೀರಿ ಮತ್ತು ಒಂದು ಮಾದರಿಯಲ್ಲಿ ಇರಿಸಿ ಅಗತ್ಯವಿರುವ ಸೇವೆಗಳನ್ನು ನೀವು ಗುರುತಿಸುತ್ತೀರಿ ಅವುಗಳನ್ನು ಮಾದರಿಯಲ್ಲಿ ಇರಿಸಿ ಅವುಗಳು ಸಂಭವಿಸುವ ವಿಭಜನೆಯ ನಿಯಮಿತ ಪ್ರಕ್ರಿಯೆಯ ಸಂಪೂರ್ಣ ಪ್ರಕ್ರಿಯೆ ಸಂದೇಶಗಳು ಆಗಿವೆ ಒಬ್ಜೆಕ್ಟ್ ಓರಿಯೆಂಟೆಡ್ ವಿನ್ಯಾಸದ ಇತರ ವಿಶಿಷ್ಟ ಚಟುವಟಿಕೆಯ ಎರಡನೇ ಭಾಗವೆಂದರೆ ನೀವು ಸಿಸ್ಟಮ್ ನ ವಿಭಿನ್ನ ಮಾದರಿಗಳನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತೀರಿ ಅಂದರೆ ನೀವು ಅನೇಕ ಕೋನಗಳಿಂದ ಅನೇಕ ಕನ್ನಡಕಗಳ ಮೂಲಕ ಸಿಸ್ಟಮ್ ಅನ್ನು ನೋಡಲು ಪ್ರಾರಂಭಿಸುತ್ತೀರಿ ಮತ್ತು ನೀವು ಒದಗಿಸುವ ಮಾದರಿಗಳು ಯಾವುದೇ ನಿರ್ದಿಷ್ಟವಾದ ಸಮಗ್ರ ಪಟ್ಟಿ ಇಲ್ಲ ಅದು ನಿರ್ದಿಷ್ಟಪಡಿಸುತ್ತದೆ ಕೆಲವು ಮಾದರಿಗಳು ಸಾರ್ವತ್ರಿಕವಾಗಿವೆ ನೀವು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗುತ್ತದೆ ಮತ್ತು ಕೆಲವು ಮಾದರಿಗಳು ಕೆಲವು ರೀತಿಯ ವ್ಯವಸ್ಥೆಗಳಿಗೆ ನಿರ್ದಿಷ್ಟವಾಗಿವೆ ಆದರೆ ನೀವು ತಾರ್ಕಿಕ ಮಾದರಿಗಳನ್ನು ಮಾಡುತ್ತಿರುವುದು ವಿಶಿಷ್ಟವಾಗಿದೆ ತಾರ್ಕಿಕ ಮಾದರಿಗಳು ಕ್ಲಾಸ್ ಮತ್ತು ಒಬ್ಜೆಕ್ಟ್ ರಚನೆಗಳನ್ನು ಪ್ರತಿನಿಧಿಸುವ ಮೂಲ ಮೂಲಭೂತ ಗುರುತಿಸುವ ಒಬ್ಜೆಕ್ಟ್ ಓರಿಯೆಂಟೆಡ್ ಮಾದರಿಗಳಾಗಿವೆ ನೀವು ನೆನಪಿಸಿಕೊಂಡರೆ ಕ್ಲಾಸ್ ರಚನೆ ಅಂಗೀಕೃತ ರೂಪದ ಉಲ್ಲೇಖ ಕ್ಲಾಸ್ ರಚನೆಯು ನಮಗೆ ನಡವಳಿಕೆಯ ಸಾಮಾನ್ಯತೆ ವಿಶೇಷತೆಗಳ ಕ್ರಮಾನುಗತ ಅಮೂರ್ತತೆಯ ಕ್ರಮಾನುಗತವನ್ನು ನೀಡುತ್ತದೆ ಮತ್ತು ಒಬ್ಜೆಕ್ಟ್ ನ ರಚನೆಯು ಸಂಯೋಜನೆಯ ನಡವಳಿಕೆಯಾಗಿದ್ದು ಅದು ಒಬ್ಜೆಕ್ಟ್ ಗಳನ್ನು ಹೇಗೆ ನಿರ್ಮಿಸಲಾಗಿದೆ ಎಂಬುದನ್ನು ತೋರಿಸುತ್ತದೆ ಆ ಒಬ್ಜೆಕ್ಟ್ ಗಳನ್ನು ಹೇಗೆ ಸಣ್ಣ ಒಬ್ಜೆಕ್ಟ್ ಗಳಿಂದ ಪ್ರತಿಯಾಗಿ ಆ ಸಣ್ಣ ಒಬ್ಜೆಕ್ಟ್ ಗಳನ್ನು ಇನ್ನೂ ಸಣ್ಣದಾದ ಒಬ್ಜೆಕ್ಟ್ ಗಳಿಂದ ಹೇಗೆ ರ್ಮಿಸಲಾಗಿದೆ ಎಂಬುದನ್ನು ತೋರಿಸುತ್ತದೆ ಆದ್ದರಿಂದ ಇವು ಮೂಲತಃ ಸಮಸ್ಯೆ ಡೊಮೇನ್ ನಲ್ಲಿರುವ ತಾರ್ಕಿಕ ಮಾದರಿಗಳಾಗಿವೆ ಅವುಗಳನ್ನು ತಾರ್ಕಿಕ ಮಾದರಿಗಳು ಎಂದು ಕರೆಯಲ್ಪಡುವ ಈ ಮಾದರಿಗಳು ಸಂಪೂರ್ಣವಾಗಿ ಅಥವಾ ಗಮನಾರ್ಹವಾಗಿ ಸಮಸ್ಯೆಯ ಡೊಮೇನ್ ಮತ್ತು ನೀವು ಪರಿಹರಿಸಲು ನೀಡಿರುವ ಅವಶ್ಯಕತೆಗಳ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ ಮತ್ತು ನೀವು ಕಾರ್ಯಗತಗೊಳಿಸಿದ ನಿಜವಾದ ಗುರಿ ವ್ಯವಸ್ಥೆಯ ಮೇಲೆ ಹೆಚ್ಚು ಅಲ್ಲ ನೀವು ನಿರ್ಮಿಸುತ್ತಿರುವ ನಿಜವಾದ ಗುರಿ ವ್ಯವಸ್ಥೆ ನಿಮ್ಮ ಸಿಸ್ಟಮ್ ಅನ್ನು ಕಂಪ್ಯೂಟರ್ ಅನ್ನು ಅಥವಾ ಆರ್ಕಿಟೆಕ್ಚರ್ ಅನ್ನು ಅಥವಾ ನೀವು ನಿರ್ಮಿಸಿಬಹುದಾದ ನಿಜವಾದ ಸಿಸ್ಟಮ್ ಅಲ್ಲ ಆದ್ದರಿಂದ ನಾವು ಸಾಮಾನ್ಯವಾಗಿ ನಿರ್ಮಿಸುವ ಮಾದರಿಗಳ ಎರಡನೇ ಗುಂಪನ್ನು ಭೌತಿಕ ಮಾದರಿಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವುಗಳನ್ನು ನೀವು ಭೌತಿಕವಾಗಿ ರಚಿಸುತ್ತಿರುವ ಅಥವಾ ನಿರ್ಮಿಸುತ್ತಿರುವುದು ಅಥವಾ ಪ್ರಕಟಿಸುವ ನಿಮ್ಮ ವ್ಯವಸ್ಥೆಯು ಇವುಗಳು ಮಾಡ್ಯೂಲ್ ಗಳಾಗಿವೆ ಎಂದು ತೋರಿಸುತ್ತದೆ ಆದ್ದರಿಂದ ನಾವು ಮಾಡುತ್ತಿರುವ ಒಂದು ವಿಶಿಷ್ಟ ಸಾಫ್ಟ್ವೇರ್ ಸಿಸ್ಟಮ್ ನ ದೃಷ್ಟಿಯಿಂದ ಈ ಮಾಡ್ಯೂಲ್ ಗಳು ಖಂಡಿತವಾಗಿಯೂ ವಿಭಿನ್ನವಾಗಿವೆ ಸಂಗ್ರಹವು ಮೂಲ ಫೈಲ್ ಗಳು ಹೆಡ್ಡರ್ ಗಳು ಲೈಬ್ರರಿ ಗಳು ಒಟ್ಟಾಗಿ ಸ್ವತಂತ್ರ ಸಂಕಲನವಾಗಿರಬಹುದು ನೀವು ಡೈನಾಮಿಕ್ ಲೈಬ್ರರಿ ಗಳನ್ನು ಹೊಂದಿರಬಹುದು ಮತ್ತು ಹೀಗೆ ಉಪವ್ಯವಸ್ಥೆಯಂತೆ ಅರ್ಥಪೂರ್ಣವಾದದ್ದನ್ನು ಮಾಡುತ್ತದೆ ಆದ್ದರಿಂದ ಭೌತಿಕ ಮಾದರಿಯ ವಿಷಯದಲ್ಲಿ ಮಾಡ್ಯೂಲ್ ನಿಮ್ಮ ಇಮೇಲ್ ಉಪವ್ಯವಸ್ಥೆಯಾಗಿರಬಹುದು ಭೌತಿಕ ಮಾದರಿಯ ಪ್ರಕಾರವಾಗಿ ನಿಮ್ಮ ಮಾಡ್ಯೂಲ್ ರಜೆ ಭಾಗಕ್ಕೆ ಉದ್ಯೋಗಿ ನಿರ್ವಹಣಾ ವ್ಯವಸ್ಥೆಯಾಗಿರಬಹುದು ಮತ್ತು ಅದೇ ರೀತಿ ಪ್ರಕ್ರಿಯೆಯ ಆರ್ಕಿಟೆಕ್ಚರ್ ಅಥವಾ ಇಡೀ ವ್ಯವಸ್ಥೆಯ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಆಗಿರಬಹುದು ಅದು ನಿಮ್ಮ ವಿಭಿನ್ನ ಮಾಡ್ಯೂಲ್ ಗಳನ್ನು ಅವುಗಳ ನಡುವೆ ಹೇಗೆ ಸಂವಹನ ನಡೆಸುತ್ತವೆ ಎಂಬುದನ್ನು ಒಳಗೊಂಡಿರುವ ಫ್ರೇಮ್ ವರ್ಕ್ ಗಳೊಂದಿಗೆ ಪರಸ್ಪರ ಸಂಪರ್ಕವನ್ನು ಒಳಗೊಂಡಿರಬಹುದು ನಿಮ್ಮ ಸಂದೇಶಗಳನ್ನು ನಿಜವಾಗಿಯೂ ಹೇಗೆ ಕಳುಹಿಸಲಾಗುತ್ತದೆ ಅವರು ಹೇಗೆ ಪ್ರತಿಕ್ರಿಯಿಸಿದರು ನಿಮ್ಮ ಪರಿಸ್ಥಿತಿ ಒಂದು ಎಕ್ಸೆಪ್ಶನ್ ಸ್ಥಿತಿಗೆ ಬಂದರೆ ಏನಾಗುತ್ತದೆ ಮತ್ತು ಹೀಗೆ ಆದ್ದರಿಂದ ಇವು ಭೌತಿಕ ಮಾದರಿಯ ಅವಶ್ಯಕತೆಗಳು ಮತ್ತು ಖಂಡಿತವಾಗಿಯೂ ನಾವು ಸ್ಥಿರ ಮತ್ತು ಕ್ರಿಯಾತ್ಮಕ ನಡವಳಿಕೆಗಳನ್ನು ಹೊಂದಿರುವ ಹಲವಾರು ನಡವಳಿಕೆಯ ಮಾದರಿಗಳ ಬಗ್ಗೆ ಮಾತನಾಡುತ್ತೇವೆ ಉದಾಹರಣೆಗೆ ನಾನು ಎಲ್ಎಂಎಸ್ ಬಗ್ಗೆ ಮಾತನಾಡಿದರೆ ನೌಕರನು ರಜೆಗಾಗಿ ಅರ್ಜಿ ಸಲ್ಲಿಸಿದಾಗ ಕ್ರಿಯಾತ್ಮಕ ನಡವಳಿಕೆ ಸಮಯದ ಪ್ರಕಾರ ಏನಾಗುತ್ತದೆ ಎಂದು ನಾನು ತಿಳಿದುಕೊಳ್ಳಬೇಕಾಗಿದೆ ರಜೆಯ ಬಗ್ಗೆ ಗಮನಹರಿಸಲು ಮತ್ತು ಅದನ್ನು ಯಾರು ವಿಷಾದಿಸುತ್ತಾರೆ ಎಂದು ಭಾವಿಸುವ ನೌಕರರ ಮ್ಯಾನೇಜರ್ ರು ಅದನ್ನು ಹೇಗೆ ತಿಳಿದುಕೊಳ್ಳುತ್ತಾರೆಮತ್ತು ಮ್ಯಾನೇಜರ್ ರು ಅದನ್ನು ತಿಳಿದುಕೊಂಡಾಗ ಯಾವ ಟೈಮ್ಲೈನ್ ಮೂಲಕ ಅದರೊಳಗೆ ಮ್ಯಾನೇಜರ್ ರು ಪ್ರತಿಕ್ರಿಯಿಸುತ್ತಾರೆಮತ್ತು ಮ್ಯಾನೇಜರ್ ರು ಪ್ರತಿಕ್ರಿಯಿಸಿದ ನಂತರ ರಜೆಗಾಗಿ ವಿನಂತಿಸಿದ ಮೂಲ ಉದ್ಯೋಗಿಗೆ ಹೇಗೆ ತಿಳಿಯುತ್ತದೆ ಆದ್ದರಿಂದ ಅದು ವ್ಯವಸ್ಥೆಯ ಒಂದು ರೀತಿಯ ಡೈನಾಮಿಕ್ಸ್ ಆಗಿದೆ ಅದು ನೀವು ಲೀವ್ ಒಂದು ಒಬ್ಜೆಕ್ಟ್ ಆಗುವುದು ಸಾಕಾಗುವುದಿಲ್ಲ ಎಂದು ಹೇಳುತ್ತದೆ ಅಥವಾ ಕಾರ್ಯನಿರ್ವಾಹಕ ಒಬ್ಜೆಕ್ಟ್ ಆಗಿ ಅಥವಾ ರಜೆಗಾಗಿ ಅರ್ಜಿ ಸಲ್ಲಿಸಲು ಅಥವಾ ರಜೆಯನ್ನು ಸೇವೆಗಳಾಗಿ ಅನುಮೋದಿಸಲು ಸಂದೇಶಗಳನ್ನು ಹೊಂದಲು ಸಾಕಾಗುವುದಿಲ್ಲ ಆದರೆ ಈ ವಿಷಯಗಳು ಯಾವ ಕ್ರಮದಲ್ಲಿ ಇರಬೇಕೆಂಬುದರ ಬಗ್ಗೆ ನಿಮಗೆ ಸ್ಪಷ್ಟವಾದ ಆಲೋಚನೆ ಇರಬೇಕು ಅವುಗಳಲ್ಲಿ ಹಲವು ನೈಜ ಸಮಯದ ನಿರ್ಬಂಧಗಳನ್ನು ಹೊಂದಿವೆ ಉದಾಹರಣೆಗೆ ನಾನು 3 ದಿನ ರಜೆಗಾಗಿ ಅರ್ಜಿ ಸಲ್ಲಿಸುತ್ತೇನೆ ಇಂದು ಒಂದು ನಿರ್ದಿಷ್ಟ ದಿನ ಎಕ್ಸ್ ಎಂದು ಹೇಳುವ ಸಾಲು ಮತ್ತು ನಾನು ರಜೆಗಾಗಿ ಅರ್ಜಿ ಸಲ್ಲಿಸುತ್ತೇನೆ ಅಂದರೆ ಸೋಮವಾರ ನಾವು ಹೇಳೋಣ ಮತ್ತು ಗುರುವಾರ ರಜೆಗಾಗಿ ನಾನು ಅರ್ಜಿ ಸಲ್ಲಿಸಲಾಗಿದೆ ಈಗ ಖಂಡಿತವಾಗಿಯೂ ನಾನು ರಜೆಯಲ್ಲಿ ಮುಂದುವರಿಯುತ್ತೇನೆಯೇ ಅಥವಾ ಅದು ವಿಷಾದಿಸುತ್ತೇನೆ ನಾನು ಅದನ್ನು ಗುರುವಾರದ ಮೊದಲು ತಿಳಿದುಕೊಳ್ಳಬೇಕು ಇಲ್ಲದಿದ್ದರೆ ನಾನು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಸಿಸ್ಟಮ್ ಅಸಮಂಜಸವಾಗುತ್ತದೆ ಮತ್ತು ತನ್ವಿ ಮತ್ತು ಶ್ರೀಜೋನಿ ನಡುವೆ ನಾವು ನಡೆಸಿದ ಚರ್ಚೆಗೆ ನೀವು ಹಿಂತಿರುಗಿ ಹೋದರೆ ಮತ್ತು ಅವರು ತರುವಾಯ ತಯಾರಿಸಿದ ಡಾಕ್ಯುಮೆಂಟ್ ಗೆ ಇದು ಒಂದು ತ್ವರಿತ ಉದಾಹರಣೆಯಾಗಿದೆ ಈ ಪ್ರಶ್ನೆಗೆ ಉತ್ತರಿಸಲಾಗುವುದಿಲ್ಲ ಎಂದು ತಿಳಿಯುತ್ತದೆ ರಜೆ ಬಗ್ಗೆ ಪ್ರತಿಕ್ರಿಯಿಸಬೇಕಾದ ಟೈಮ್ಲೈನ್ ಯಾವುದು ಇವು ವರ್ತನೆಯ ಮಾದರಿಯ ಒಂದು ಭಾಗವಾಗಿದೆ ಆದ್ದರಿಂದ ಒಬ್ಜೆಕ್ಟ್ ಓರಿಯೆಂಟೆಡ್ ವಿನ್ಯಾಸ ವಿಷಯದಲ್ಲಿ ನಾವು ಮೂಲತಃ ಒಬ್ಜೆಕ್ಟ್ ಓರಿಯೆಂಟೆಡ್ ವಿಶ್ಲೇಷಣೆಯಿಂದ ನಮ್ಮ ಆವಿಷ್ಕಾರಗಳನ್ನು ಪರಿಷ್ಕರಿಸುತ್ತೇವೆ ಮತ್ತು ಈ ಮಾದರಿಗಳನ್ನು ರಚಿಸಲು ಪ್ರಾರಂಭಿಸಲು ಪ್ರಯತ್ನಿಸುತ್ತೇವೆ ಈ 2 ರ ನಡುವಿನ ಮೂಲ ವ್ಯತ್ಯಾಸವೆಂದರೆ ವಿಶ್ಲೇಷಣೆ ಪದೇ ಪದೇ ಅವಶ್ಯಕತೆಗಳನ್ನು ನೋಡುತ್ತಿದೆ ಮತ್ತು ಕ್ಲಾಸ್ ಗಳು ಒಬ್ಜೆಕ್ಟ್ ಗಳು ಸಂವಹನಗಳು ಸಂದೇಶಗಳ ಮತ್ತು ಒಬ್ಜೆಕ್ಟ್ ಓರಿಯೆಂಟೆಡ್ ವಿನ್ಯಾಸದ ವಿಷಯದಲ್ಲಿ ಸ್ಟಾಕ್ ಅನ್ನು ಹೊರತರುವುದು ಅದನ್ನು ಪರಿಭಾಷೆಯಲ್ಲಿ ಅಥವಾ ನಿಜವಾದ ದೃಷ್ಟಾಂತದಲ್ಲಿ ಇರಿಸಲು ಪ್ರಯತ್ನಿಸುತ್ತಿದೆ ಆದ್ದರಿಂದ ಇದು ಕೇವಲ ಪುನರಾವರ್ತನೆಗಾಗಿ ನಾನು ಈ ಉದಾಹರಣೆಯನ್ನು ಮತ್ತೊಮ್ಮೆ ತೆಗೆದುಕೊಳ್ಳುವುದಿಲ್ಲ ನಾವು ಇದನ್ನು ಮೊದಲೇ ಚರ್ಚಿಸಿದ್ದೇವೆ ಆದ್ದರಿಂದ ನಾವು ಮಾಸ್ಟರ್ ಫೈಲ್ ನ ವಿಷಯಗಳನ್ನು ನವೀಕರಿಸುವ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಅಲ್ಗಾರಿದಮಿಕ್ ವಿಭಜನೆಯಲ್ಲಿ ನೀವು ಪಡೆಯುವುದು ಇದನ್ನೇ ಎಂದು ಉಲ್ಲೇಖಿಸುತ್ತಿದ್ದೇನೆ ಒಬ್ಜೆಕ್ಟ್ ಓರಿಯೆಂಟೆಡ್ ವಿಭಜನೆಯ ವಿಷಯದಲ್ಲಿ ನೀವು ಪಡೆಯುವುದು ಇದನ್ನೇ ಮತ್ತು ಅದನ್ನು ಸ್ವಾಭಾವಿಕವಾಗಿ ವಿಶ್ಲೇಷಣೆಯ ಪ್ರಕ್ರಿಯೆಯು ಈ ಒಬ್ಜೆಕ್ಟ್ ಗಳನ್ನು ಮೂಲ ಒಬ್ಜೆಕ್ಟ್ ಗಳನ್ನು ಗುರುತಿಸಿರಬೇಕು ಏಕೆಂದರೆ ಸಮಸ್ಯೆಯ ಡೊಮೇನ್ ನ ವಿಷಯದಲ್ಲಿ ಸ್ವಲ್ಪ ಅಸ್ಪಷ್ಟವಾಗಿ ನಿರ್ದಿಷ್ಟಪಡಿಸಲಾಗಿದೆ ಎಂದು ನೀವು ನೋಡಬಹುದು ಆದರೆ ಇದು ಸಮಸ್ಯೆ ಡೊಮೇನ್ ನ ಶಬ್ದಕೋಶದಿಂದ ಬಂದದ್ದು ಸಮಸ್ಯೆ ಡೊಮೇನ್ ಮಾಸ್ಟರ್ ಫೈಲ್ ಬಗ್ಗೆ ಮಾತನಾಡುತ್ತದೆ ನವೀಕರಣಗಳ ಫೈಲ್ ಬಗ್ಗೆ ಮಾತನಾಡುತ್ತದೆ ಮತ್ತು ಅದರ ಆಧಾರದ ಮೇಲೆ ಈ ರೀತಿಯ ರೇಖಾಚಿತ್ರವು ಒಬ್ಜೆಕ್ಟ್ ಗಳು ತಮ್ಮ ನಡುವೆ ಹೇಗೆ ಸಂವಹನ ನಡೆಸುತ್ತವೆ ಎಂಬುದರ ಆಧಾರದ ಮೇಲೆ ರಚಿಸಲ್ಪಡುತ್ತದೆ ಮತ್ತು ಅದು ಒಬ್ಜೆಕ್ಟ್ ಓರಿಯೆಂಟೆಡ್ ವಿನ್ಯಾಸ ಪ್ರಕ್ರಿಯೆಯಾಗುತ್ತದೆ ಸ್ವಾಭಾವಿಕವಾಗಿ ಒಬ್ಜೆಕ್ಟ್ ಓರಿಯೆಂಟೆಡ್ ವಿನ್ಯಾಸವು ವ್ಯವಹರಿಸಬೇಕಾದ ಎಲ್ಲಾ ವಿಭಿನ್ನ ಮಾದರಿಗಳು ಇರಬೇಕು ಕೆಲವು ಕಾಂಕ್ರೀಟ್ ಪರಿಭಾಷೆಯಲ್ಲಿ ವ್ಯಕ್ತಪಡಿಸಲಾಗಿದೆ ಮತ್ತು ನಮ್ಮ ಕೋರ್ಸ್ ನ ಮಹತ್ವದ ಭಾಗವು ಕಲಿಯಲು ಸಮರ್ಪಿತವಾಗಿದೆ ಎಂದು ನಾವು ಕಾಣುತ್ತೇವೆ ಈ ಮಾದರಿಗಳನ್ನು ಹೇಗೆ ವ್ಯಕ್ತಪಡಿಸಬೇಕು ಎಂಬುದನ್ನು ಕಲಿಯುತ್ತೇವೆ ಇದು ಕಾಂಕ್ರೀಟ್ ಒಬ್ಜೆಕ್ಟ್ ಎಂದು ಹೇಳುತ್ತಿದ್ದಾರೆ ಇದು ಕಾಂಕ್ರೀಟ್ ಗುಣಲಕ್ಷಣ ಇವು ಸಂದೇಶಗಳು ಸೇವೆಗಳು ಕಾರ್ಯಾಚರಣೆಗಳು ಮತ್ತು ಇತ್ಯಾದಿಗಳೆಂದು ಹೇಳುತ್ತಿದ್ದಾರೆ ಈ ಎಲ್ಲಾ ತಾರ್ಕಿಕ ಮಾದರಿಗಳು ಭೌತಿಕ ಮಾದರಿಗಳು ನಡವಳಿಕೆಯ ಮಾದರಿಗಳನ್ನು ಮತ್ತು ಕೆಲವು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಉತ್ತಮವಾಗಿ ರಚನಾತ್ಮಕ ಭಾಷೆಯಲ್ಲಿ ಪ್ರತಿನಿಧಿಸಲು ನಮಗೆ ಯಾಂತ್ರಿಕತೆಯ ಅಗತ್ಯವಿದೆ ಮತ್ತು ನಾವು ಯುಎಂಎಲ್ ಅಥವಾ ಯುನಿಫೈಡ್ ಮಾಡೆಲಿಂಗ್ ಲ್ಯಾಂಗ್ವೇಜ್ ಎಂದು ಕರೆಯಲ್ಪಡುವ ಆ ಭಾಷೆಯ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಇದರೊಂದಿಗೆ ನಾವು ಒಬ್ಜೆಕ್ಟ್ ಓರಿಯೆಂಟೆಡ್ ವಿಶ್ಲೇಷಣಾ ವಿಧಾನ ಮತ್ತು ಮೂಲ ಒಬ್ಜೆಕ್ಟ್ ಓರಿಯೆಂಟೆಡ್ ವಿನ್ಯಾಸದ ಮಾದರಿಯನ್ನು ನೋಡೋಣ ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಮೂಲಕ ಈ 2 ಅಂತಿಮ ವ್ಯವಸ್ಥೆಯಲ್ಲಿ ಹೇಗೆ ತೊಡಗಿಸಿಕೊಳ್ಳುತ್ತದೆ ಎಂಬುದನ್ನು ನಾವು ಈಗ ನೋಡುತ್ತೇವೆ